Hello and welcome to this 3rd part of physically unclonable functions this is part of the NPTEL course Secure Systems Engineering So in the previous 2 video lectures we had an introduction to physically unclonable functions and we had seen that it is essentially a digital fingerprinting technique that is used to achieve things like authentication without using secret keys stored in a device We have seen that each PUF needs to have a good intra and inter chip variation for it to be actually useful for cryptographic purposes like authentication In this lecture we will be looking at the use of PUFs to provide authentication ನಮಸ್ಕಾರ ಮತ್ತು ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ ಈ 3 ನೇ ಭಾಗಕ್ಕೆ ಸುಸ್ವಾಗತ ಇದು ಎನ್ ಪಿ ಟಿ ಇ ಎಲ್ ಕೋರ್ಸ್ ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ನ ಭಾಗವಾಗಿದೆ ಆದ್ದರಿಂದ ಹಿಂದಿನ 2 ವೀಡಿಯೊ ಉಪನ್ಯಾಸಗಳಲ್ಲಿ ನಾವು ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ ಪರಿಚಯವನ್ನು ಹೊಂದಿದ್ದೇವೆ ಮತ್ತು ಸಾಧನದಲ್ಲಿ ಸಂಗ್ರಹವಾಗಿರುವ ರಹಸ್ಯ ಕೀ ಗಳನ್ನು ಬಳಸದೆಯೇ ದೃಢೀಕರಣದಂತಹ ವಿಷಯಗಳನ್ನು ಸಾಧಿಸಲು ಬಳಸುವ ಮೂಲಭೂತವಾಗಿ ಡಿಜಿಟಲ್ ಫಿಂಗರ್ಪ್ರಿಂಟಿಂಗ್ ತಂತ್ರವಾಗಿದೆ ಎಂದು ನಾವು ನೋಡಿದ್ದೇವೆ ಪ್ರತಿ ಪಿ ಯು ಎಫ್ ದೃಢೀಕರಣದಂತಹ ಕ್ರಿಪ್ಟೋಗ್ರಾಫಿಕ್ ಉದ್ದೇಶಗಳಿಗಾಗಿ ನಿಜವಾಗಿ ಉಪಯುಕ್ತವಾಗಲು ಉತ್ತಮ ಇಂಟ್ರಾ ಮತ್ತು ಇಂಟರ್ ಚಿಪ್ ವ್ಯತ್ಯಾಸವನ್ನು ಹೊಂದಿರಬೇಕು ಎಂದು ನಾವು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ದೃಢೀಕರಣವನ್ನು ಒದಗಿಸಲು ಪಿ ಯು ಎಫ್ ಗಳ ಬಳಕೆಯನ್ನು ನೋಡುತ್ತೇವೆ So the thing what we will be actually looking at a setup where we have a server over here and we have an edge device and this edge device has a physically unclonable function that is PUF present in it So the problem that we are actually trying to solve here is that how would the server authenticate this particular device using the PUF So the way to go about it is that at the time of manufacture of this PUF the manufacturer would create a database for challenges and the corresponding responses so this database over here is known as the CRP database and it would be stored in the server So the CRP database contains a challenge and the expected response from this particular device ಆದ್ದರಿಂದ ನಾವು ವಾಸ್ತವವಾಗಿ ಇಲ್ಲಿ ಸರ್ವರ್ ಅನ್ನು ಹೊಂದಿರುವ ಸೆಟಪ್ ಅನ್ನು ನೋಡುತ್ತೇವೆ ಮತ್ತು ನಾವು ಅಂಚಿನ ಸಾಧನವನ್ನು ಹೊಂದಿದ್ದೇವೆ ಮತ್ತು ಈ ಎಡ್ಜ್ ಸಾಧನವು ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ ಹೊಂದಿದೆ ಅದು ಅದರಲ್ಲಿ ಪಿ ಯು ಎಫ್ ಇರುತ್ತದೆ ಆದ್ದರಿಂದ ನಾವು ಇಲ್ಲಿ ಪರಿಹರಿಸಲು ಪ್ರಯತ್ನಿಸುತ್ತಿರುವ ಸಮಸ್ಯೆಯೆಂದರೆ ಸರ್ವರ್ ಈ ನಿರ್ದಿಷ್ಟ ಸಾಧನವನ್ನು ಪಿ ಯು ಎಫ್ ಬಳಸಿಕೊಂಡು ಹೇಗೆ ದೃಢೀಕರಿಸುತ್ತದೆ ಆದ್ದರಿಂದ ಅದರ ಬಗ್ಗೆ ಹೋಗಲು ಮಾರ್ಗವೆಂದರೆ ಈ ಪಿ ಯು ಎಫ್ ತಯಾರಿಕೆಯ ಸಮಯದಲ್ಲಿ ತಯಾರಕರು ಸವಾಲುಗಳು ಮತ್ತು ಅನುಗುಣವಾದ ಪ್ರತಿಕ್ರಿಯೆಗಳಿಗಾಗಿ ಡೇಟಾಬೇಸ್ ಅನ್ನು ರಚಿಸುತ್ತಾರೆ ಆದ್ದರಿಂದ ಇಲ್ಲಿರುವ ಈ ಡೇಟಾಬೇಸ್ ಅನ್ನು ಸಿ ಆರ್ ಪಿ ಡೇಟಾಬೇಸ್ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು ಸರ್ವರ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಸಿ ಆರ್ ಪಿ ಡೇಟಾಬೇಸ್ ಈ ನಿರ್ದಿಷ್ಟ ಸಾಧನದಿಂದ ಸವಾಲು ಮತ್ತು ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ಒಳಗೊಂಡಿದೆ So when this edge device is fielded and it is actually used in in some applications at some time or the other the server would require that this device needs to be authenticated When such authentication is required the server would pick up a challenge from the CRP table and send this particular challenge to this edge device The edge device would then use this challenge in its PUF and often the corresponding response so that response is sent back to the server So note that since we are assuming that there is no cryptography present there is no encryption or decryption or any other stored keys present in the edge device therefore the challenge and the response would be sent in clear text ಆದ್ದರಿಂದ ಈ ಎಡ್ಜ್ ಸಾಧನವನ್ನು ಫೀಲ್ಡ್ ಮಾಡಿದಾಗ ಮತ್ತು ಇದನ್ನು ಕೆಲವು ಅಪ್ಲಿಕೇಶನ್ ಗಳಲ್ಲಿ ಕೆಲವು ಸಮಯದಲ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ಬಳಸಿದಾಗ ಈ ಸಾಧನವನ್ನು ದೃಢೀಕರಿಸುವ ಅಗತ್ಯವಿದೆ ಎಂದು ಸರ್ವರ್ ಗೆ ಅಗತ್ಯವಿರುತ್ತದೆ ಅಂತಹ ದೃಢೀಕರಣದ ಅಗತ್ಯವಿದ್ದಾಗ ಸರ್ವರ್ ಸಿ ಆರ್ ಪಿ ಟೇಬಲ್ ನಿಂದ ಸವಾಲನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈ ನಿರ್ದಿಷ್ಟ ಸವಾಲನ್ನು ಈ ಅಂಚಿನ ಸಾಧನಕ್ಕೆ ಕಳುಹಿಸುತ್ತದೆ ಅಂಚಿನ ಸಾಧನವು ಈ ಸವಾಲನ್ನು ಅದರ ಪಿ ಯು ಎಫ್ ನಲ್ಲಿ ಮತ್ತು ಆಗಾಗ್ಗೆ ಅನುಗುಣವಾದ ಪ್ರತಿಕ್ರಿಯೆಯನ್ನು ಬಳಸುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯನ್ನು ಸರ್ವರ್ ಗೆ ಹಿಂತಿರುಗಿಸಲಾಗುತ್ತದೆ ಆದ್ದರಿಂದ ಯಾವುದೇ ಕ್ರಿಪ್ಟೋಗ್ರಫಿ ಇಲ್ಲ ಎಂದು ನಾವು ಊಹಿಸುತ್ತಿರುವುದರಿಂದ ಎಡ್ಜ್ ಸಾಧನದಲ್ಲಿ ಯಾವುದೇ ಎನ್ಕ್ರಿಪ್ಶನ್ ಅಥವಾ ಡೀಕ್ರಿಪ್ಶನ್ ಅಥವಾ ಯಾವುದೇ ಇತರ ಸಂಗ್ರಹಿಸಿದ ಕೀ ಗಳು ಇರುವುದಿಲ್ಲ ಆದ್ದರಿಂದ ಸವಾಲು ಮತ್ತು ಪ್ರತಿಕ್ರಿಯೆಯನ್ನು ಸ್ಪಷ್ಟ ಪಠ್ಯದಲ್ಲಿ ಕಳುಹಿಸಲಾಗುತ್ತದೆ Now once the server obtains the response from the edge device it would look of the CRP database that it has stored and it would compare the CRP the response stored in the database with the response obtained from the edge device Essentially it would look at the Hamming distance between the two and determine whether this response has actually originated from this specific device so in this way the edge device will be authenticated Now for instance let us say that there is another rogue device that is present here and which is trying to masquerade as the original edge device Now when the server sends the challenge the properties of the PUF would make it difficult to predict what the response would be further even if the PUF is implemented in this robe device the response will look quite different than what the original response was from the correct edge device ಈಗ ಒಮ್ಮೆ ಸರ್ವರ್ ಎಡ್ಜ್ ಸಾಧನದಿಂದ ಪ್ರತಿಕ್ರಿಯೆಯನ್ನು ಪಡೆದರೆ ಅದು ಸಂಗ್ರಹಿಸಿದ ಸಿ ಆರ್ ಪಿ ಡೇಟಾಬೇಸ್ ಅನ್ನು ನೋಡುತ್ತದೆ ಮತ್ತು ಇದು ಡೇಟಾಬೇಸ್ ನಲ್ಲಿ ಸಂಗ್ರಹವಾಗಿರುವ ಪ್ರತಿಕ್ರಿಯೆಯನ್ನು ಅಂಚಿನ ಸಾಧನದಿಂದ ಪಡೆದ ಪ್ರತಿಕ್ರಿಯೆಯೊಂದಿಗೆ ಸಿ ಆರ್ ಪಿ ಅನ್ನು ಹೋಲಿಸುತ್ತದೆ ಮೂಲಭೂತವಾಗಿ ಇದು ಎರಡರ ನಡುವಿನ ಹ್ಯಾಮಿಂಗ್ ಅಂತರವನ್ನು ನೋಡುತ್ತದೆ ಮತ್ತು ಈ ಪ್ರತಿಕ್ರಿಯೆಯು ಈ ನಿರ್ದಿಷ್ಟ ಸಾಧನದಿಂದ ನಿಜವಾಗಿ ಹುಟ್ಟಿಕೊಂಡಿದೆಯೇ ಎಂದು ನಿರ್ಧರಿಸುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಅಂಚಿನ ಸಾಧನವನ್ನು ದೃಢೀಕರಿಸಲಾಗುತ್ತದೆ ಈಗ ಉದಾಹರಣೆಗಾಗಿ ಇಲ್ಲಿ ಇನ್ನೊಂದು ರಾಕ್ಷಸ ಸಾಧನವಿದೆ ಮತ್ತು ಅದು ಮೂಲ ಅಂಚಿನ ಸಾಧನವಾಗಿ ವೇಷ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ಹೇಳೋಣ ಈಗ ಸರ್ವರ್ ಸವಾಲನ್ನು ಕಳುಹಿಸಿದಾಗ ಪಿ ಯು ಎಫ್ ನ ಗುಣಲಕ್ಷಣಗಳು ಮುಂದಿನ ಪ್ರತಿಕ್ರಿಯೆಯನ್ನು ಊಹಿಸಲು ಕಷ್ಟಕರವಾಗಿಸುತ್ತದೆ ಈ ರೋಬ್ ಸಾಧನದಲ್ಲಿ ಪಿ ಯು ಎಫ್ ಅನ್ನು ಅಳವಡಿಸಿದ್ದರೂ ಸಹ ಪ್ರತಿಕ್ರಿಯೆಯು ಸರಿಯಾದ ಅಂಚಿನ ಸಾಧನದಿಂದ ಮೂಲ ಪ್ರತಿಕ್ರಿಯೆಗಿಂತ ವಿಭಿನ್ನವಾಗಿ ಕಾಣುತ್ತದೆ Therefore when the response goes back to the server the server would be able to identify that this response does not match the response stored in the database and therefore it would reject the device it would say that the authentication is not successful so one aspect that is an issue with PUF based authentication technique is the case of the man in the middle So note that we said that the challenge and the response is sent in clear text and therefore any man in the middle could view the challenge and the corresponding response Now if the server actually sent the same challenge again the man in the middle the attacker would be able to actually respond to that corresponding challenge without actually forwarding the challenge to the device ಆದ್ದರಿಂದ ಪ್ರತಿಕ್ರಿಯೆಯು ಸರ್ವರ್ ಗೆ ಹಿಂತಿರುಗಿದಾಗ ಈ ಪ್ರತಿಕ್ರಿಯೆಯು ಡೇಟಾಬೇಸ್ ನಲ್ಲಿ ಸಂಗ್ರಹವಾಗಿರುವ ಪ್ರತಿಕ್ರಿಯೆಗೆ ಹೊಂದಿಕೆಯಾಗುವುದಿಲ್ಲ ಎಂದು ಸರ್ವರ್ ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಆದ್ದರಿಂದ ಅದು ಸಾಧನವನ್ನು ತಿರಸ್ಕರಿಸುತ್ತದೆ ದೃಢೀಕರಣವು ಯಶಸ್ವಿಯಾಗುವುದಿಲ್ಲ ಎಂದು ಅದು ಹೇಳುತ್ತದೆ ಆದ್ದರಿಂದ ಒಂದು ಅಂಶ ಪಿ ಯು ಎಫ್ ಆಧಾರಿತ ದೃಢೀಕರಣ ತಂತ್ರದ ಸಮಸ್ಯೆಯು ಮಧ್ಯದಲ್ಲಿರುವ ಮನುಷ್ಯನ ಪ್ರಕರಣವಾಗಿದೆ ಆದ್ದರಿಂದ ಸವಾಲು ಮತ್ತು ಪ್ರತಿಕ್ರಿಯೆಯನ್ನು ಸ್ಪಷ್ಟ ಪಠ್ಯದಲ್ಲಿ ಕಳುಹಿಸಲಾಗಿದೆ ಮತ್ತು ಆದ್ದರಿಂದ ಮಧ್ಯದಲ್ಲಿರುವ ಯಾವುದೇ ವ್ಯಕ್ತಿ ಸವಾಲು ಮತ್ತು ಅನುಗುಣವಾದ ಪ್ರತಿಕ್ರಿಯೆಯನ್ನು ವೀಕ್ಷಿಸಬಹುದು ಎಂದು ನಾವು ಹೇಳಿದ್ದೇವೆ ಎಂಬುದನ್ನು ಗಮನಿಸಿ ಈಗ ಸರ್ವರ್ ನಿಜವಾಗಿ ಅದೇ ಸವಾಲನ್ನು ಕಳುಹಿಸಿದರೆ ಮಧ್ಯದಲ್ಲಿರುವ ವ್ಯಕ್ತಿ ದಾಳಿಕೋರನು ನಿಜವಾಗಿಯೂ ಸಾಧನಕ್ಕೆ ಸವಾಲನ್ನು ಫಾರ್ವರ್ಡ್ ಮಾಡದೆಯೇ ಅದಕ್ಕೆ ಅನುಗುಣವಾದ ಸವಾಲಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ So in order to prevent this man in the middle attacks on PUFs what is required is that the CRP once used should not be used again which means that once the server actually uses challenge and obtains the corresponding response that particular entry should be marked as the activated or removed from these CRP database are never used again so this way the man in the middle attack could be prevented to a far extent One negative aspect of having the man in the middle attack and actually preventing the reuse of CRPs is the fact that the side of the CRP database should be extensively large the reason for this is that the CRP tables are generally created at the time of manufactured or before the device is filled ಆದ್ದರಿಂದ ಪಿ ಯು ಎಫ್ ಗಳ ಮೇಲಿನ ಮಧ್ಯದ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಅಗತ್ಯವಿರುವುದು ಏನೆಂದರೆ ಒಮ್ಮೆ ಬಳಸಿದ ಸಿ ಆರ್ ಪಿ ಅನ್ನು ಮತ್ತೊಮ್ಮೆ ಬಳಸಬಾರದು ಅಂದರೆ ಒಮ್ಮೆ ಸರ್ವರ್ ನಿಜವಾಗಿಯೂ ಸವಾಲನ್ನು ಬಳಸುತ್ತದೆ ಮತ್ತು ಅನುಗುಣವಾದ ಪ್ರತಿಕ್ರಿಯೆಯನ್ನು ಪಡೆದರೆ ನಿರ್ದಿಷ್ಟ ನಮೂದು ಎಂದು ಗುರುತಿಸಬೇಕು ಈ ಸಿ ಆರ್ ಪಿ ಡೇಟಾಬೇಸ್ ನಿಂದ ಸಕ್ರಿಯಗೊಳಿಸಲಾಗಿದೆ ಅಥವಾ ತೆಗೆದುಹಾಕಲಾಗಿದೆ ಮತ್ತೆ ಎಂದಿಗೂ ಬಳಸಲಾಗುವುದಿಲ್ಲ ಆದ್ದರಿಂದ ಮಧ್ಯದ ಆಕ್ರಮಣದಲ್ಲಿರುವ ಮನುಷ್ಯನನ್ನು ದೂರದ ಮಟ್ಟಿಗೆ ತಡೆಯಬಹುದು ಮಧ್ಯದ ಆಕ್ರಮಣದಲ್ಲಿ ಮನುಷ್ಯನನ್ನು ಹೊಂದಿರುವ ಮತ್ತು ವಾಸ್ತವವಾಗಿ ಸಿ ಆರ್ ಪಿ ಗಳ ಮರುಬಳಕೆಯನ್ನು ತಡೆಯುವ ಒಂದು ನೆಗೆಟಿವ್ ಅಂಶವೆಂದರೆ ಸಿ ಆರ್ ಪಿ ಡೇಟಾಬೇಸ್ ನ ಬದಿಯು ವ್ಯಾಪಕವಾಗಿ ದೊಡ್ಡದಾಗಿರಬೇಕು ಇದಕ್ಕೆ ಕಾರಣವೆಂದರೆ ಸಿ ಆರ್ ಪಿ ಕೋಷ್ಟಕಗಳನ್ನು ಸಾಮಾನ್ಯವಾಗಿ ತಯಾರಿಸುವ ಸಮಯದಲ್ಲಿ ಅಥವಾ ಸಾಧನವನ್ನು ತುಂಬುವ ಮೊದಲು ರಚಿಸಲಾಗಿದೆ So therefore for the entire lifetime of this particular edge device we should have sufficient amount of challenge and corresponding responses stored in the server so that the periodic authentication is supported for the entire life For example let us say that we have this edge device which is a put in a remote power plant and this edge device is expected to be used for say let us say for 3 years Further we assume that every day there should be challenged and response sent from the server to this edge device so as to authenticate the edge device this would mean that the CRP database should have over thousand different challenges and response corresponding to this single edge device ಆದ್ದರಿಂದ ಈ ನಿರ್ದಿಷ್ಟ ಎಡ್ಜ್ ನ ಸಾಧನದ ಸಂಪೂರ್ಣ ಜೀವಿತಾವಧಿಯಲ್ಲಿ ನಾವು ಸರ್ವರ್ ನಲ್ಲಿ ಸಾಕಷ್ಟು ಪ್ರಮಾಣದ ಸವಾಲು ಮತ್ತು ಅನುಗುಣವಾದ ಪ್ರತಿಕ್ರಿಯೆಗಳನ್ನು ಹೊಂದಿರಬೇಕು ಇದರಿಂದ ಆವರ್ತಕ ದೃಢೀಕರಣವು ಸಂಪೂರ್ಣ ಜೀವನಕ್ಕೆ ಬೆಂಬಲಿತವಾಗಿದೆ ಉದಾಹರಣೆಗೆ ನಾವು ರಿಮೋಟ್ ಪವರ್ ಪ್ಲಾಂಟ್ ನಲ್ಲಿ ಹಾಕಲಾದ ಈ ಎಡ್ಜ್ ನ ಸಾಧನವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಈ ಎಡ್ಜ್ ನ ಸಾಧನವನ್ನು 3 ವರ್ಷಗಳವರೆಗೆ ಹೇಳೋಣ ಎಂದು ಬಳಸಲು ನಿರೀಕ್ಷಿಸಲಾಗಿದೆ ಇದಲ್ಲದೆ ಎಡ್ಜ್ ನ ಸಾಧನವನ್ನು ದೃಢೀಕರಿಸಲು ಪ್ರತಿ ದಿನವೂ ಸವಾಲು ಮತ್ತು ಪ್ರತಿಕ್ರಿಯೆಯನ್ನು ಸರ್ವರ್ ನಿಂದ ಈ ಎಡ್ಜ್ ನ ಸಾಧನಕ್ಕೆ ಕಳುಹಿಸಬೇಕು ಎಂದು ನಾವು ಭಾವಿಸುತ್ತೇವೆ ಇದರರ್ಥ ಸಿ ಆರ್ ಪಿ ಡೇಟಾಬೇಸ್ ಈ ಸಿಂಗಲ್ ಎಡ್ಜ್ ಸಾಧನಕ್ಕೆ ಅನುಗುಣವಾಗಿ ಸಾವಿರಕ್ಕೂ ಹೆಚ್ಚು ವಿಭಿನ್ನ ಸವಾಲುಗಳನ್ನು ಮತ್ತು ಪ್ರತಿಕ್ರಿಯೆಯನ್ನು ಹೊಂದಿರಬೇಕು So the periodicity of the authentication would vary from application to application it could be much smaller than authenticating a single date so there could be application where you require authentication every say 45 minutes or so and therefore you would end up with very large CRP tables ಆದ್ದರಿಂದ ದೃಢೀಕರಣದ ಆವರ್ತಕತೆಯು ಅಪ್ಲಿಕೇಶನ್ ನಿಂದ ಅಪ್ಲಿಕೇಶನ್ ಗೆ ಬದಲಾಗುತ್ತದೆ ಇದು ಒಂದೇ ದಿನಾಂಕವನ್ನು ದೃಢೀಕರಿಸುವುದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ನೀವು ಪ್ರತಿ 45 ನಿಮಿಷಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯದವರೆಗೆ ದೃಢೀಕರಣದ ಅಗತ್ಯವಿರುವ ಅಪ್ಲಿಕೇಶನ್ ಇರಬಹುದು ಮತ್ತು ಆದ್ದರಿಂದ ನೀವು ದೊಡ್ಡ ಸಿ ಆರ್ ಪಿ ಕೋಷ್ಟಕಗಳೊಂದಿಗೆ ಕೊನೆಗೊಳ್ಳುವಿರಿ Further what we also see is that each CRP table is device specific and this is true because each CRP response to the unique challenge and responses corresponding to each device Therefore now things get much more worse because if we have multiple devices which are managed by a single server there would be multiple such CRP tables that are required to be stored in the server database Other aspects that could be an issue is that the CRP tables if they are stolen or if the privacy of the server gets breached then the entire security of the PUFs corresponding to these devices would be lost So researchers have been trying several alternate techniques where they could either reduce the size of the CRP tables or alternatively try to eliminate the use of CRP tables in the authentication process when PUFs are used ಇದಲ್ಲದೆ ಪ್ರತಿಯೊಂದು ಸಿ ಆರ್ ಪಿ ಟೇಬಲ್ ನಿರ್ದಿಷ್ಟ ಸಾಧನವಾಗಿದೆ ಮತ್ತು ಇದು ನಿಜವಾಗಿದೆ ಏಕೆಂದರೆ ಪ್ರತಿ ಸಾಧನಕ್ಕೆ ಅನುಗುಣವಾದ ಸವಾಲು ಮತ್ತು ಪ್ರತಿಕ್ರಿಯೆಗಳಿಗೆ ಪ್ರತಿ ಸಿ ಆರ್ ಪಿ ಪ್ರತಿಕ್ರಿಯೆ ಆದ್ದರಿಂದ ಈಗ ವಿಷಯಗಳು ಹೆಚ್ಚು ಹದಗೆಡುತ್ತವೆ ಏಕೆಂದರೆ ನಾವು ಒಂದೇ ಸರ್ವರ್ ನಿಂದ ನಿರ್ವಹಿಸಲ್ಪಡುವ ಬಹು ಸಾಧನಗಳನ್ನು ಹೊಂದಿದ್ದರೆ ಸರ್ವರ್ ಡೇಟಾಬೇಸ್ ನಲ್ಲಿ ಸಂಗ್ರಹಿಸಲು ಅಗತ್ಯವಿರುವ ಅನೇಕ ಸಿ ಆರ್ ಪಿ ಕೋಷ್ಟಕಗಳು ಇರುತ್ತವೆ ಸಮಸ್ಯೆಯಾಗಬಹುದಾದ ಇತರ ಅಂಶಗಳೆಂದರೆ ಸಿ ಆರ್ ಪಿ ಕೋಷ್ಟಕಗಳು ಕದ್ದರೆ ಅಥವಾ ಸರ್ವರ್ನ ಗೌಪ್ಯತೆಯನ್ನು ಉಲ್ಲಂಘಿಸಿದರೆ ಈ ಸಾಧನಗಳಿಗೆ ಅನುಗುಣವಾದ ಪಿ ಯು ಎಫ್ ಗಳ ಸಂಪೂರ್ಣ ಭದ್ರತೆಯು ಕಳೆದುಹೋಗುತ್ತದೆ ಆದ್ದರಿಂದ ಸಂಶೋಧಕರು ಹಲವಾರು ಪರ್ಯಾಯ ತಂತ್ರಗಳನ್ನು ಪ್ರಯತ್ನಿಸುತ್ತಿದ್ದಾರೆ ಅಲ್ಲಿ ಅವರು ಸಿ ಆರ್ ಪಿ ಕೋಷ್ಟಕಗಳ ಗಾತ್ರವನ್ನು ಕಡಿಮೆ ಮಾಡಬಹುದು ಅಥವಾ ಪರ್ಯಾಯವಾಗಿ ಪಿ ಯು ಎಫ್ ಗಳನ್ನು ಬಳಸುವಾಗ ದೃಢೀಕರಣ ಪ್ರಕ್ರಿಯೆಯಲ್ಲಿ ಸಿ ಆರ್ ಪಿ ಕೋಷ್ಟಕಗಳ ಬಳಕೆಯನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಾರೆ So one very popular model is something known as the secret model of PUF So what happens over here is at the time of manufacture instead of varying the device with different challenges of training the responses and storing the challenge response pairs in our database what happens in a secret model PUF is that the manufacturer would study the properties of this PUF and create a model for that particular PUF For example the server could build a database of the various gate delays that are present in this arbiter PUF and it would actually require to store this model for this specific arbiter PUF So what this model would be actually capable of doing is that given a particular challenge this particular model could create a very good estimate of what the response for a particular PUF should be for that specific challenge ಆದ್ದರಿಂದ ಒಂದು ಅತ್ಯಂತ ಜನಪ್ರಿಯ ಮಾದರಿಯು ಪಿಯುಎಫ್ ನ ರಹಸ್ಯ ಮಾದರಿ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂಬುದು ಉತ್ಪಾದನೆಯ ಸಮಯದಲ್ಲಿ ವಿಭಿನ್ನ ಸವಾಲುಗಳೊಂದಿಗೆ ಸಾಧನವನ್ನು ಬದಲಿಸುವ ಬದಲು ಪ್ರತಿಕ್ರಿಯೆಗಳನ್ನು ತರಬೇತಿ ಮಾಡುವುದು ಮತ್ತು ನಮ್ಮ ಡೇಟಾಬೇಸ್ ನಲ್ಲಿ ಸವಾಲು ಪ್ರತಿಕ್ರಿಯೆ ಜೋಡಿಗಳನ್ನು ಸಂಗ್ರಹಿಸುವುದು ರಹಸ್ಯ ಮಾದರಿ ಪಿಯುಎಫ್ ನಲ್ಲಿ ಏನಾಗುತ್ತದೆ ಎಂದರೆ ತಯಾರಕರು ಈ ಪಿಯುಎಫ್ ನ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ನಿರ್ದಿಷ್ಟ ಪಿಯುಎಫ್ ಗಾಗಿ ಮಾದರಿಯನ್ನು ರಚಿಸುತ್ತಾರೆ ಉದಾಹರಣೆಗೆ ಈ ಆರ್ಬಿಟರ್ ಪಿಯುಎಫ್ ನಲ್ಲಿ ಇರುವ ವಿವಿಧ ಗೇಟ್ ವಿಳಂಬಗಳ ಡೇಟಾಬೇಸ್ ಅನ್ನು ಸರ್ವರ್ ನಿರ್ಮಿಸಬಹುದು ಮತ್ತು ಈ ನಿರ್ದಿಷ್ಟ ಆರ್ಬಿಟರ್ ಪಿಯುಎಫ್ ಗಾಗಿ ಈ ಮಾದರಿಯನ್ನು ಸಂಗ್ರಹಿಸುವ ಅಗತ್ಯವಿದೆ ಆದ್ದರಿಂದ ಈ ಮಾದರಿಯು ನಿಜವಾಗಿ ಏನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆಯೆಂದರೆ ಒಂದು ನಿರ್ದಿಷ್ಟ ಸವಾಲನ್ನು ನೀಡಿದರೆ ಈ ನಿರ್ದಿಷ್ಟ ಮಾದರಿಯು ನಿರ್ದಿಷ್ಟ ಪಿಯುಎಫ್ ಗೆ ಪ್ರತಿಕ್ರಿಯೆಯು ನಿರ್ದಿಷ್ಟ ಸವಾಲಿಗೆ ಏನಾಗಿರಬೇಕು ಎಂಬುದರ ಕುರಿತು ಉತ್ತಮ ಅಂದಾಜನ್ನು ರಚಿಸಬಹುದು So what is required is that this model for the PUF is kept secret and then the device is actually fielded and when authentication is required the server would randomly choose a particular challenge it would use this model of this particular PUF to create what is the expected response for that particular challenge It would then send out the challenge to this device and obtain the response it would then compare this response to what is the expected response obtained from the model close match between the expected response and the actual response obtained from the device for that particular challenge would then be used to authenticate the device ಆದ್ದರಿಂದ ಪಿಯುಎಫ್ ಗಾಗಿ ಈ ಮಾದರಿಯನ್ನು ರಹಸ್ಯವಾಗಿಡಲಾಗುತ್ತದೆ ಮತ್ತು ನಂತರ ಸಾಧನವನ್ನು ವಾಸ್ತವವಾಗಿ ಫೀಲ್ಡ್ ಮಾಡಲಾಗುತ್ತದೆ ಮತ್ತು ದೃಢೀಕರಣದ ಅಗತ್ಯವಿದ್ದಾಗ ಸರ್ವರ್ ಯಾದೃಚ್ಛಿಕವಾಗಿ ನಿರ್ದಿಷ್ಟ ಸವಾಲನ್ನು ಆಯ್ಕೆ ಮಾಡುತ್ತದೆ ನಿರ್ದಿಷ್ಟ ಸವಾಲಿಗೆ ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ರಚಿಸಲು ಈ ನಿರ್ದಿಷ್ಟ ಪಿಯುಎಫ್ ನ ಈ ಮಾದರಿಯನ್ನು ಬಳಸುತ್ತದೆ ಇದು ನಂತರ ಈ ಸಾಧನಕ್ಕೆ ಸವಾಲನ್ನು ಕಳುಹಿಸುತ್ತದೆ ಮತ್ತು ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಈ ಪ್ರತಿಕ್ರಿಯೆಯನ್ನು ಮಾದರಿಯಿಂದ ಪಡೆದ ನಿರೀಕ್ಷಿತ ಪ್ರತಿಕ್ರಿಯೆಗೆ ಹೋಲಿಸುತ್ತದೆ ನಿರೀಕ್ಷಿತ ಪ್ರತಿಕ್ರಿಯೆಯ ನಡುವಿನ ನಿಕಟ ಹೊಂದಾಣಿಕೆ ಮತ್ತು ನಿರ್ದಿಷ್ಟ ಸವಾಲಿಗೆ ಸಾಧನದಿಂದ ಪಡೆದ ನಿಜವಾದ ಪ್ರತಿಕ್ರಿಯೆಯನ್ನು ಸಾಧನವನ್ನು ದೃಢೀಕರಿಸಲು ಬಳಸಲಾಗುತ್ತದೆ Now this works quite well especially on PUF switch and we actually modelling such a way where the secret model of this PUF can be extracted at the manufactured time but nevertheless this technique still has a limitation The limitation is that this PUF model still has to be kept secret and it has to be extremely secret because of this model is lost then any attacker could snoop into the challenge that is sent from the server to that edge device use that model which it has just stolen and provide the response was that particular challenge In this may be attacker machine can get authenticated without actually having a PUF ಈಗ ಇದು ವಿಶೇಷವಾಗಿ ಪಿಯುಎಫ್ ಸ್ವಿಚ್ ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಪಿಯುಎಫ್ ನ ರಹಸ್ಯ ಮಾದರಿಯನ್ನು ತಯಾರಿಸಿದ ಸಮಯದಲ್ಲಿ ಹೊರತೆಗೆಯಬಹುದಾದ ರೀತಿಯಲ್ಲಿ ನಾವು ನಿಜವಾಗಿಯೂ ಮಾಡೆಲಿಂಗ್ ಮಾಡುತ್ತೇವೆ ಆದರೆ ಈ ತಂತ್ರವು ಇನ್ನೂ ಮಿತಿಯನ್ನು ಹೊಂದಿದೆ ಮಿತಿಯೆಂದರೆ ಈ ಪಿಯುಎಫ್ ಮಾದರಿಯನ್ನು ಇನ್ನೂ ರಹಸ್ಯವಾಗಿಡಬೇಕು ಮತ್ತು ಈ ಮಾದರಿಯು ಕಳೆದುಹೋಗಿರುವುದರಿಂದ ಇದು ಅತ್ಯಂತ ರಹಸ್ಯವಾಗಿರಬೇಕು ನಂತರ ಯಾವುದೇ ಆಕ್ರಮಣಕಾರರು ಸರ್ವರ್ ನಿಂದ ಆ ಅಂಚಿನ ಸಾಧನಕ್ಕೆ ಕಳುಹಿಸುವ ಸವಾಲಿಗೆ ಸ್ನೂಪ್ ಮಾಡಬಹುದು ಆ ಮಾದರಿಯನ್ನು ಬಳಸಿ ಕೇವಲ ಕದ್ದು ಪ್ರತಿಕ್ರಿಯೆಯನ್ನು ನಿರ್ದಿಷ್ಟ ಸವಾಲಾಗಿತ್ತು ಇದರಲ್ಲಿ ಆಕ್ರಮಣಕಾರಿ ಯಂತ್ರವು ವಾಸ್ತವವಾಗಿ ಪಿಯುಎಫ್ ಅನ್ನು ಹೊಂದಿರದೆ ದೃಢೀಕರಿಸಬಹುದು So there are other works such as the public model PUF which has been researched So this public model PUF works in a very similar way so except for the fact that the model for the PUF which is developed using the various gate delays and stored in the database present in the server does not have to be secret So the fact that is actually use over here is that is for a particular challenge that is sent to the actual device that owns the right PUF obtaining the response will just take a few nanoseconds therefore if a challenge is sent to the device which actually has the PUF the server would obtain the response very quickly ಆದ್ದರಿಂದ ಸಂಶೋಧನೆ ಮಾಡಲಾದ ಸಾರ್ವಜನಿಕ ಮಾದರಿ ಪಿಯುಎಫ್ ನಂತಹ ಇತರ ಕೃತಿಗಳು ಇವೆ ಆದ್ದರಿಂದ ಈ ಸಾರ್ವಜನಿಕ ಮಾದರಿ ಪಿಯುಎಫ್ ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ವಿವಿಧ ಗೇಟ್ ವಿಳಂಬಗಳನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾದ ಮತ್ತು ಸರ್ವರ್ ನಲ್ಲಿರುವ ಡೇಟಾಬೇಸ್ ನಲ್ಲಿ ಸಂಗ್ರಹಿಸಲಾದ ಪಿಯುಎಫ್ ಗಾಗಿ ಮಾದರಿಯು ರಹಸ್ಯವಾಗಿರಬೇಕಾಗಿಲ್ಲ ಆದ್ದರಿಂದ ಇಲ್ಲಿ ನಿಜವಾಗಿ ಬಳಸಲಾಗುವ ಅಂಶವೆಂದರೆ ಸರಿಯಾದ ಪಿಯುಎಫ್ ಅನ್ನು ಹೊಂದಿರುವ ನಿಜವಾದ ಸಾಧನಕ್ಕೆ ಕಳುಹಿಸಲಾದ ನಿರ್ದಿಷ್ಟ ಸವಾಲಿಗೆ ಪ್ರತಿಕ್ರಿಯೆಯನ್ನು ಪಡೆಯುವುದು ಕೆಲವೇ ನ್ಯಾನೊಸೆಕೆಂಡ್ ಗಳನ್ನು ತೆಗೆದುಕೊಳ್ಳುತ್ತದೆ ವಾಸ್ತವವಾಗಿ ಪಿಯುಎಫ್ ಹೊಂದಿರುವ ಸಾಧನಕ್ಕೆ ಸವಾಲನ್ನು ಕಳುಹಿಸಿದರೆ ಸರ್ವರ್ ಪ್ರತಿಕ್ರಿಯೆಯನ್ನು ತ್ವರಿತವಾಗಿ ಪಡೆಯುತ್ತದೆ On the other hand if that is an attacker who actually has a copy of this particular model of the PUF sending the challenge and computing the model based on this public model would take quite some time even with heavy computing resources Therefore the delay between the sending the challenge and obtaining the response from an attacker device would be considerable Therefore in this form of authentication what is suggested is that the attacker picks out a random challenge uses this public model for the PUF to obtain what an expected response for that particular challenge and then sends out the challenge to the device It also notes the time taken for the response to be obtained ಮತ್ತೊಂದೆಡೆ ಅದು ನಿಜವಾಗಿಯೂ ಪಿಯುಎಫ್ ನ ಈ ನಿರ್ದಿಷ್ಟ ಮಾದರಿಯ ನಕಲನ್ನು ಹೊಂದಿರುವ ಆಕ್ರಮಣಕಾರರಾಗಿದ್ದರೆ ಸವಾಲನ್ನು ಕಳುಹಿಸುವುದು ಮತ್ತು ಈ ಸಾರ್ವಜನಿಕ ಮಾದರಿಯ ಆಧಾರದ ಮೇಲೆ ಮಾದರಿಯನ್ನು ಕಂಪ್ಯೂಟಿಂಗ್ ಮಾಡುವುದು ಭಾರೀ ಕಂಪ್ಯೂಟಿಂಗ್ ಸಂಪನ್ಮೂಲಗಳೊಂದಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಸವಾಲನ್ನು ಕಳುಹಿಸುವ ಮತ್ತು ಆಕ್ರಮಣಕಾರರ ಸಾಧನದಿಂದ ಪ್ರತಿಕ್ರಿಯೆಯನ್ನು ಪಡೆಯುವ ನಡುವಿನ ವಿಳಂಬವು ಗಣನೀಯವಾಗಿರುತ್ತದೆ ಆದ್ದರಿಂದ ಈ ರೀತಿಯ ದೃಢೀಕರಣದಲ್ಲಿ ಸೂಚಿಸಿರುವುದು ಏನೆಂದರೆ ಆಕ್ರಮಣಕಾರರು ಯಾದೃಚ್ಛಿಕ ಸವಾಲನ್ನು ಆರಿಸಿಕೊಳ್ಳುತ್ತಾರೆ ನಿರ್ದಿಷ್ಟ ಸವಾಲಿಗೆ ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ಪಡೆಯಲು ಪಿಯುಎಫ್ ಗಾಗಿ ಈ ಸಾರ್ವಜನಿಕ ಮಾದರಿಯನ್ನು ಬಳಸುತ್ತಾರೆ ಮತ್ತು ನಂತರ ಸಾಧನಕ್ಕೆ ಸವಾಲನ್ನು ಕಳುಹಿಸುತ್ತಾರೆ ಪ್ರತಿಕ್ರಿಯೆಯನ್ನು ಪಡೆಯಲು ತೆಗೆದುಕೊಂಡ ಸಮಯವನ್ನು ಸಹ ಇದು ಗಮನಿಸುತ್ತದೆ Now if the time taken is greater than some particular threshold in this case T0 then it is assumed that the response is obtained from malicious device or from an attacker device and is ignored and no authentication is done On the other hand if the time to update the response is very short much lesser than the threshold then the server would validate the response with the expected response obtained from this model of the PUF and if the match is quite closed to this to the expected response than the device would get authenticated While this particular technique assumes that other factors like network delays and touting delays and so on are not considered this technique would work quite well for small systems with small local networks ಈಗ ತೆಗೆದುಕೊಂಡ ಸಮಯವು ಈ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿದ್ದರೆ T0 ನಂತರ ಪ್ರತಿಕ್ರಿಯೆಯನ್ನು ದುರುದ್ದೇಶಪೂರಿತ ಸಾಧನದಿಂದ ಅಥವಾ ಆಕ್ರಮಣಕಾರರ ಸಾಧನದಿಂದ ಪಡೆಯಲಾಗಿದೆ ಮತ್ತು ನಿರ್ಲಕ್ಷಿಸಲಾಗಿದೆ ಮತ್ತು ಯಾವುದೇ ದೃಢೀಕರಣವನ್ನು ಮಾಡಲಾಗುವುದಿಲ್ಲ ಎಂದು ಊಹಿಸಲಾಗಿದೆ ಮತ್ತೊಂದೆಡೆ ಪ್ರತಿಕ್ರಿಯೆಯನ್ನು ನವೀಕರಿಸುವ ಸಮಯವು ಮಿತಿಗಿಂತ ಕಡಿಮೆಯಿದ್ದರೆ ಈ ಪಿಯುಎಫ್ ಮಾದರಿಯಿಂದ ಪಡೆದ ನಿರೀಕ್ಷಿತ ಪ್ರತಿಕ್ರಿಯೆಯೊಂದಿಗೆ ಸರ್ವರ್ ಪ್ರತಿಕ್ರಿಯೆಯನ್ನು ಮೌಲ್ಯೀಕರಿಸುತ್ತದೆ ಮತ್ತು ನಿರೀಕ್ಷಿತ ಪ್ರತಿಕ್ರಿಯೆಗೆ ಹೊಂದಾಣಿಕೆಯು ಸಾಕಷ್ಟು ಮುಚ್ಚಿದ್ದರೆ ಸಾಧನವು ದೃಢೀಕರಿಸಲ್ಪಡುತ್ತದೆ ಈ ನಿರ್ದಿಷ್ಟ ತಂತ್ರವು ನೆಟ್ವರ್ಕ್ ವಿಳಂಬಗಳು ಮತ್ತು ಟೌಟಿಂಗ್ ವಿಳಂಬಗಳಂತಹ ಇತರ ಅಂಶಗಳನ್ನು ಪರಿಗಣಿಸುವುದಿಲ್ಲ ಎಂದು ಭಾವಿಸಿದರೆ ಸಣ್ಣ ಸ್ಥಳೀಯ ನೆಟ್ವರ್ಕ್ ಗಳನ್ನು ಹೊಂದಿರುವ ಸಣ್ಣ ವ್ಯವಸ್ಥೆಗಳಿಗೆ ಈ ತಂತ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ Another technique where there is a considerable amount of research going on is to use something known as Homomorphic Encryption Using this the challenge and response pairs which is generated for this particular PUF present in the device is encrypted and stored in an un trusted environment Now the basic property of using homomorphic encryption is the fact that the validation of the particular response can be done on encrypted data This means that the server could actually run a particular program in this un trusted cloud which works on the encrypted CRP database and would be able to actually obtain weather the response is in fact valid or not valid even without decrypting the CRP database ಹೋಮೋಮಾರ್ಫಿಕ್ ಎನ್ಕ್ರಿಪ್ಶನ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಬಳಸುವುದು ಗಣನೀಯ ಪ್ರಮಾಣದ ಸಂಶೋಧನೆಯು ನಡೆಯುತ್ತಿರುವ ಮತ್ತೊಂದು ತಂತ್ರವಾಗಿದೆ ಇದನ್ನು ಬಳಸಿಕೊಂಡು ಸಾಧನದಲ್ಲಿರುವ ಈ ನಿರ್ದಿಷ್ಟ ಪಿಯುಎಫ್ ಗಾಗಿ ರಚಿಸಲಾದ ಸವಾಲು ಮತ್ತು ಪ್ರತಿಕ್ರಿಯೆ ಜೋಡಿಗಳನ್ನು ಎನ್ಕ್ರಿಪ್ಟ್ ಮಾಡಲಾಗಿದೆ ಮತ್ತು ವಿಶ್ವಾಸಾರ್ಹವಲ್ಲದ ಪರಿಸರದಲ್ಲಿ ಸಂಗ್ರಹಿಸಲಾಗುತ್ತದೆ ಈಗ ಹೋಮೋಮಾರ್ಫಿಕ್ ಎನ್ಕ್ರಿಪ್ಶನ್ ಅನ್ನು ಬಳಸುವ ಮೂಲ ಗುಣಲಕ್ಷಣವೆಂದರೆ ನಿರ್ದಿಷ್ಟ ಪ್ರತಿಕ್ರಿಯೆಯ ಮೌಲ್ಯೀಕರಣವು ಆಗಿರಬಹುದು ಎನ್ಕ್ರಿಪ್ಟ್ ಮಾಡಿದ ಡೇಟಾ ದಲ್ಲಿ ಮಾಡಲಾಗುತ್ತದೆ ಎನ್ಕ್ರಿಪ್ಟ್ ಮಾಡಲಾದ ಸಿ ಆರ್ ಪಿ ಡೇಟಾಬೇಸ್ ನಲ್ಲಿ ಕಾರ್ಯನಿರ್ವಹಿಸುವ ಈ ವಿಶ್ವಾಸಾರ್ಹವಲ್ಲದ ಕ್ಲೌಡ್ ನಲ್ಲಿ ಸರ್ವರ್ ವಾಸ್ತವವಾಗಿ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸಬಹುದು ಮತ್ತು ಸಿ ಆರ್ ಪಿ ಡೇಟಾಬೇಸ್ ಅನ್ನು ಡೀಕ್ರಿಪ್ಟ್ ಮಾಡದೆಯೇ ಪ್ರತಿಕ್ರಿಯೆಯು ವಾಸ್ತವವಾಗಿ ಮಾನ್ಯವಾಗಿದೆ ಅಥವಾ ಮಾನ್ಯವಾಗಿಲ್ಲದ ಹವಾಮಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ So in this particular model as usual the server would actually send the particular challenge to this edge device obtain the corresponding response which if valid is often from the PUF and this response is then sent to the untrusted environment this would be a regular cloud computing environment the homomorphic encryption technique used present in this untrusted environment then works on this encrypted database and validates whether the response is indeed the response which is stored in the database In this way even though this cloud is un trusted the security of the database is ensured because of the homomorphic encryption present ಆದ್ದರಿಂದ ಎಂದಿನಂತೆ ಈ ನಿರ್ದಿಷ್ಟ ಮಾದರಿಯಲ್ಲಿ ಸರ್ವರ್ ವಾಸ್ತವವಾಗಿ ಈ ಅಂಚಿನ ಸಾಧನಕ್ಕೆ ನಿರ್ದಿಷ್ಟ ಸವಾಲನ್ನು ಕಳುಹಿಸುತ್ತದೆ ಅನುಗುಣವಾದ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಅದು ಸಾಮಾನ್ಯವಾಗಿ ಪಿಯುಎಫ್ ನಿಂದ ಮಾನ್ಯವಾಗಿದ್ದರೆ ಮತ್ತು ಈ ಪ್ರತಿಕ್ರಿಯೆಯನ್ನು ನಂತರ ವಿಶ್ವಾಸಾರ್ಹವಲ್ಲದ ಪರಿಸರಕ್ಕೆ ಕಳುಹಿಸಲಾಗುತ್ತದೆ ಇದು ಸಾಮಾನ್ಯ ಕ್ಲೌಡ್ ಆಗಿರುತ್ತದೆ ಕಂಪ್ಯೂಟಿಂಗ್ ಪರಿಸರ ಈ ವಿಶ್ವಾಸಾರ್ಹವಲ್ಲದ ಪರಿಸರದಲ್ಲಿ ಬಳಸಲಾಗುವ ಹೋಮೋಮಾರ್ಫಿಕ್ ಎನ್ಕ್ರಿಪ್ಶನ್ ತಂತ್ರವು ನಂತರ ಈ ಎನ್ಕ್ರಿಪ್ಟ್ ಮಾಡಿದ ಡೇಟಾಬೇಸ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರತಿಕ್ರಿಯೆಯು ಡೇಟಾಬೇಸ್ ನಲ್ಲಿ ಸಂಗ್ರಹವಾಗಿರುವ ಪ್ರತಿಕ್ರಿಯೆಯೇ ಎಂಬುದನ್ನು ಮೌಲ್ಯೀಕರಿಸುತ್ತದೆ ಈ ರೀತಿಯಾಗಿ ಈ ಕ್ಲೌಡ್ ವಿಶ್ವಾಸಾರ್ಹವಲ್ಲದಿದ್ದರೂ ಸಹ ಹೋಮೋಮಾರ್ಫಿಕ್ ಎನ್ಕ್ರಿಪ್ಶನ್ ಇರುವ ಕಾರಣ ಡೇಟಾಬೇಸ್ನ ಸುರಕ್ಷತೆಯನ್ನು ಖಾತ್ರಿಪಡಿಸಲಾಗಿದೆ Now this seems like a very good solution for solving CRP problem in PUF there are still a lot of research before actually taking this homomorphic encryption to practice The reason being that it takes still considerable amount of time to actually validate and enncrypt responses using an encrypted database although a lot of research is actually taking place in order to reduce this time requirements ಈಗ ಪಿಯುಎಫ್ ನಲ್ಲಿ ಸಿ ಆರ್ ಪಿ ಸಮಸ್ಯೆಯನ್ನು ಪರಿಹರಿಸಲು ಇದು ಉತ್ತಮ ಪರಿಹಾರವಾಗಿದೆ ಎಂದು ತೋರುತ್ತದೆ ವಾಸ್ತವವಾಗಿ ಈ ಹೋಮೋಮಾರ್ಫಿಕ್ ಎನ್ಕ್ರಿಪ್ಶನ್ ಅನ್ನು ಅಭ್ಯಾಸ ಮಾಡಲು ತೆಗೆದುಕೊಳ್ಳುವ ಮೊದಲು ಇನ್ನೂ ಸಾಕಷ್ಟು ಸಂಶೋಧನೆಗಳಿವೆ ಎನ್ಕ್ರಿಪ್ಟ್ ಮಾಡಲಾದ ಡೇಟಾಬೇಸ್ ಅನ್ನು ಬಳಸಿಕೊಂಡು ಪ್ರತಿಕ್ರಿಯೆಗಳನ್ನು ಮೌಲ್ಯೀಕರಿಸಲು ಮತ್ತು ಎನ್ಕ್ರಿಪ್ಟ್ ಮಾಡಲು ಇನ್ನೂ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬ ಕಾರಣದಿಂದಾಗಿ ಈ ಸಮಯದ ಅವಶ್ಯಕತೆಗಳನ್ನು ಕಡಿಮೆ ಮಾಡಲು ಸಾಕಷ್ಟು ಸಂಶೋಧನೆಗಳು ವಾಸ್ತವವಾಗಿ ನಡೆಯುತ್ತಿವೆ To conclude the video lectures on PUF PUFs are extremely useful techniques or mechanisms to achieve various cryptographic things like authentication secret key generation and so on And with a very small fingerprint and also it is ensured that if a PUF is present in a device then that particular device cannot be cloned There is a lot of research which is going on to find actually new PUFs such as Analog PUFs PUFs using sensor and so on There is still a huge problem of solving the CRP issue and how the CRP tables could be actually compressed so that the efficiency and the memory storage can be reduced ಪಿಯುಎಫ್ ಕುರಿತು ವೀಡಿಯೊ ಉಪನ್ಯಾಸಗಳನ್ನು ಮುಕ್ತಾಯಗೊಳಿಸಲು ಪಿಯುಎಫ್ ಗಳು ದೃಢೀಕರಣ ರಹಸ್ಯ ಕೀ ಲಿ ಉತ್ಪಾದನೆ ಮತ್ತು ಮುಂತಾದ ವಿವಿಧ ಕ್ರಿಪ್ಟೋಗ್ರಾಫಿಕ್ ವಿಷಯಗಳನ್ನು ಸಾಧಿಸಲು ಅತ್ಯಂತ ಉಪಯುಕ್ತ ತಂತ್ರಗಳು ಅಥವಾ ಕಾರ್ಯವಿಧಾನಗಳಾಗಿವೆ ಮತ್ತು ಅತ್ಯಂತ ಚಿಕ್ಕ ಫಿಂಗರ್ಪ್ರಿಂಟ್ ನೊಂದಿಗೆ ಮತ್ತು ಸಾಧನದಲ್ಲಿ ಪಿಯುಎಫ್ ಇದ್ದರೆ ಆ ನಿರ್ದಿಷ್ಟ ಸಾಧನವನ್ನು ಕ್ಲೋನ್ ಮಾಡಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ ವಾಸ್ತವವಾಗಿ ಹೊಸ ಪಿಯುಎಫ್ ಗಳಾದ ಅನಲಾಗ್ ಪಿಯುಎಫ್ ಗಳು ಸಂವೇದಕವನ್ನು ಬಳಸುವ ಪಿಯುಎಫ್ ಗಳು ಮತ್ತು ಮುಂತಾದವುಗಳನ್ನು ಕಂಡುಹಿಡಿಯಲು ಬಹಳಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಸಿ ಆರ್ ಪಿ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಇದೆ ಮತ್ತು ಸಿ ಆರ್ ಪಿ ಕೋಷ್ಟಕಗಳನ್ನು ಹೇಗೆ ವಾಸ್ತವವಾಗಿ ಸಂಕುಚಿತಗೊಳಿಸಬಹುದು ಇದರಿಂದಾಗಿ ದಕ್ಷತೆ ಮತ್ತು ಮೆಮೊರಿ ಸಂಗ್ರಹಣೆಯನ್ನು ಕಡಿಮೆ ಮಾಡಬಹುದು One of the major drawbacks of PUFs which is preventing it quite a bit from actually going to commodity devices is these attacks known as model building attacks So within a model building attacks what happens is that you could consider a scenario where you have a server and a device and this device has a PUF and the server over a period of time is sending challenges and obtaining response Now there is also a passive listener in this entire thing who views these challenges and the responses and over a period of time uses machine learning techniques or model building technique to build a model of that PUF ಪಿಯುಎಫ್ ಗಳ ಪ್ರಮುಖ ನ್ಯೂನತೆಗಳಲ್ಲಿ ಒಂದಾಗಿದೆ ಇದು ವಾಸ್ತವವಾಗಿ ಸರಕು ಸಾಧನಗಳಿಗೆ ಹೋಗುವುದನ್ನು ಸ್ವಲ್ಪಮಟ್ಟಿಗೆ ತಡೆಯುತ್ತದೆ ಈ ದಾಳಿಗಳನ್ನು ಮಾದರಿ ಕಟ್ಟಡದ ದಾಳಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮಾದರಿ ಕಟ್ಟಡದ ದಾಳಿಯೊಳಗೆ ಏನಾಗುತ್ತದೆ ಎಂದರೆ ನೀವು ಸರ್ವರ್ ಮತ್ತು ಸಾಧನವನ್ನು ಹೊಂದಿರುವ ಸನ್ನಿವೇಶವನ್ನು ನೀವು ಪರಿಗಣಿಸಬಹುದು ಮತ್ತು ಈ ಸಾಧನವು ಪಿಯುಎಫ್ ಅನ್ನು ಹೊಂದಿದೆ ಮತ್ತು ಸಮಯದ ಅವಧಿಯಲ್ಲಿ ಸರ್ವರ್ ಸವಾಲುಗಳನ್ನು ಕಳುಹಿಸುತ್ತದೆ ಮತ್ತು ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಈಗ ಈ ಸಂಪೂರ್ಣ ವಿಷಯದಲ್ಲಿ ನಿಷ್ಕ್ರಿಯ ಕೇಳುಗರೂ ಇದ್ದಾರೆ ಅವರು ಈ ಸವಾಲುಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ವೀಕ್ಷಿಸುತ್ತಾರೆ ಮತ್ತು ಸಮಯದ ಅವಧಿಯಲ್ಲಿ ಆ ಪಿಯುಎಫ್ ನ ಮಾದರಿಯನ್ನು ನಿರ್ಮಿಸಲು ಯಂತ್ರ ಕಲಿಕೆಯ ತಂತ್ರಗಳನ್ನು ಅಥವಾ ಮಾದರಿ ನಿರ್ಮಾಣ ತಂತ್ರವನ್ನು ಬಳಸುತ್ತಾರೆ Now after a certain number of authentications have completed for a given challenge the attacker could use the model for that PUF which it has actually created which it has actually built and respond to the challenge Thus you see that authentication will break in this way because the attacker without actually owning the current PUF would be able to provide the right responses for challenges Another big problem with PUF is that of tampering with a computation for example during a PUF computation is for instance an attacker is able to actually get hold of the device and manipulate the device operation by say forcing sinusoidal waves in the power or the ground plane then the response from the PUF can be altered ಈಗ ನಿರ್ದಿಷ್ಟ ಸಂಖ್ಯೆಯ ದೃಢೀಕರಣಗಳು ಪೂರ್ಣಗೊಂಡ ನಂತರ ನೀಡಿದ ಸವಾಲಿಗೆ ದಾಳಿಕೋರನು ತಾನು ನಿಜವಾಗಿ ನಿರ್ಮಿಸಿದ ಪಿಯುಎಫ್ ಮಾದರಿಯನ್ನು ಬಳಸಬಹುದು ಮತ್ತು ಸವಾಲಿಗೆ ಪ್ರತಿಕ್ರಿಯಿಸಬಹುದು ಹೀಗಾಗಿ ದೃಢೀಕರಣವು ಈ ರೀತಿಯಲ್ಲಿ ಮುರಿದುಹೋಗುತ್ತದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಪ್ರಸ್ತುತ ಪಿಯುಎಫ್ ಅನ್ನು ಹೊಂದಿರದ ಆಕ್ರಮಣಕಾರರು ಸವಾಲುಗಳಿಗೆ ಸರಿಯಾದ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುತ್ತದೆ ಪಿಯುಎಫ್ ನೊಂದಿಗೆ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಕಂಪ್ಯೂಟೇಶನ್ ಅನ್ನು ಟ್ಯಾಂಪರಿಂಗ್ ಮಾಡುವುದು ಉದಾಹರಣೆಗೆ ಪಿಯುಎಫ್ ಕಂಪ್ಯೂಟೇಶನ್ ಸಮಯದಲ್ಲಿ ಆಕ್ರಮಣಕಾರರು ವಾಸ್ತವವಾಗಿ ಸಾಧನವನ್ನು ಹಿಡಿಯಲು ಸಾಧ್ಯವಾಗುತ್ತದೆ ಮತ್ತು ಶಕ್ತಿ ಅಥವಾ ನೆಲದ ಸಮತಲದಲ್ಲಿ ಸೈನುಸೈಡಲ್ ಅಲೆಗಳನ್ನು ಒತ್ತಾಯಿಸುವ ಮೂಲಕ ಸಾಧನದ ಕಾರ್ಯಾಚರಣೆಯನ್ನು ಕುಶಲತೆಯಿಂದ ನಿರ್ವಹಿಸಬಹುದು ನಂತರ ಪಿಯುಎಫ್ ನಿಂದ ಪ್ರತಿಕ್ರಿಯೆಯನ್ನು ಬದಲಾಯಿಸಬಹುದು So if the PUF response is altered beyond a particular degree the authentication would fail because the server would find a large amount of mismatch with the response which is stored in the CRP table and the response of obtained by the PUF hardware this would be more like a denial of service attack where the attacker rather than learning what the response would be is essentially preventing the device from getting authenticated Nevertheless PUFs are very promising way for lightweight authentication of its devices and perhaps in the near future we would actually see a lot of forms being used in these devices and this would ensure that the devices will not get cloned no secret key is required in the device and so on thank you ಆದ್ದರಿಂದ ಪಿಯುಎಫ್ ಪ್ರತಿಕ್ರಿಯೆಯನ್ನು ನಿರ್ದಿಷ್ಟ ಪದವಿಯನ್ನು ಮೀರಿ ಬದಲಾಯಿಸಿದರೆ ದೃಢೀಕರಣವು ವಿಫಲಗೊಳ್ಳುತ್ತದೆ ಏಕೆಂದರೆ ಸಿ ಆರ್ ಪಿ ಕೋಷ್ಟಕದಲ್ಲಿ ಸಂಗ್ರಹವಾಗಿರುವ ಪ್ರತಿಕ್ರಿಯೆ ಮತ್ತು ಪಿಯುಎಫ್ ಹಾರ್ಡ್ವೇರ್ನಿಂದ ಪಡೆದ ಪ್ರತಿಕ್ರಿಯೆಯೊಂದಿಗೆ ಸರ್ವರ್ ದೊಡ್ಡ ಪ್ರಮಾಣದ ಹೊಂದಾಣಿಕೆಯನ್ನು ಕಂಡುಕೊಳ್ಳುತ್ತದೆ ಇದು ಹೆಚ್ಚು ಸೇವೆಯ ದಾಳಿಯ ನಿರಾಕರಣೆಯಂತೆ ದಾಳಿಕೋರರು ಪ್ರತಿಕ್ರಿಯೆ ಏನೆಂದು ಕಲಿಯುವುದಕ್ಕಿಂತ ಹೆಚ್ಚಾಗಿ ಸಾಧನವು ದೃಢೀಕರಣಗೊಳ್ಳುವುದನ್ನು ತಡೆಯುತ್ತದೆ ಅದೇನೇ ಇದ್ದರೂ ಪಿಯುಎಫ್ ಗಳು ಅದರ ಸಾಧನಗಳ ಹಗುರವಾದ ದೃಢೀಕರಣಕ್ಕೆ ಬಹಳ ಭರವಸೆಯ ಮಾರ್ಗವಾಗಿದೆ ಮತ್ತು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈ ಸಾಧನಗಳಲ್ಲಿ ಬಹಳಷ್ಟು ಫಾರ್ಮ್ ಗಳನ್ನು ಬಳಸುವುದನ್ನು ನೋಡುತ್ತೇವೆ ಮತ್ತು ಸಾಧನಗಳು ಕ್ಲೋನ್ ಆಗುವುದಿಲ್ಲ ಎಂದು ಇದು ಖಚಿತಪಡಿಸುತ್ತದೆ ಸಾಧನದಲ್ಲಿ ಯಾವುದೇ ರಹಸ್ಯ ಕೀ ಅಗತ್ಯವಿಲ್ಲ ಮತ್ತು ಹೀಗೆ ಧನ್ಯವಾದಗಳು